ಆದ್ದರಿಂದ ಇಂದಿನ ಮಾಡ್ಯೂಲ್ ನಾವು ಗ್ರೀನ್ಸ್ ಕಾರ್ಯಗಳ ಬಗ್ಗೆ ಮಾತನಾಡುತ್ತೇವೆ ಹಿಂದಿನ ಮಾಡ್ಯೂಲ್ಗಳಲ್ಲಿ ನೀವು ನೆನಪಿಸಿಕೊಂಡರೆ ನಾವು ಮೇಲ್ಮೈ ಅವಿಭಾಜ್ಯ ಸಮೀಕರಣಗಳನ್ನು ನೋಡಿದ್ದೇವೆ ನಾವು ಒಂದು g ಫಂಕ್ಷನ್ g ಅನ್ನು ಬರೆಯುತ್ತಲೇ ಇದ್ದೇವೆ ಮತ್ತು ನಾವು ಅದರ ಬಗ್ಗೆ ನಂತರ ಚಿಂತೆ ಮಾಡುತ್ತೇವೆ ಎಂದು ಹೇಳಿದ್ದೇವೆ ಈಗ ನಾವು ಅದರ ಬಗ್ಗೆ ಸರಿಯಾಗಿ ಚಿಂತೆ ಮಾಡುವೆವು ಆದ್ದರಿಂದ ಈ ಮಾಡ್ಯೂಲ್ನ ಒಂದು ರೀತಿಯ ರೂಪರೇಖೆ ಇದೆ ನಾವು ಮೊದಲು ಅದಕ್ಕೆ ಪ್ರೇರಣೆ ನೀಡುತ್ತೇವೆ ಮತ್ತು ಅದಕ್ಕೆ ಪ್ರೇರಣೆ ನೀಡಿದ ನಂತರ ನಾವು ಕೆಲವು ಸರಳ 1ಡಿ 2ಡಿ ಮತ್ತು 3ಡಿ ಉದಾಹರಣೆಗಳ ಮೂಲಕ ಹೋಗುತ್ತೇವೆ ಆದ್ದರಿಂದ ನಿಮ್ಮಲ್ಲಿ ಅನೇಕರಿಗೆ ನೀವು ಗ್ರೀನ್ನ ಕಾರ್ಯಗಳು ಸರಿ ಎಂಬ ಈ ವಸ್ತುವನ್ನು ಎದುರಿಸುತ್ತಿರುವುದು ಇದೇ ಮೊದಲು ಆದ್ದರಿಂದ ನಿಮಗೆ ಸ್ವಲ್ಪ ಪರಿಚಿತತೆ ಮತ್ತು ಸೌಕರ್ಯವನ್ನು ನೀಡಲು ಈ ಎಲ್ಲಾ ವಿಭಿನ್ನ ಉದಾಹರಣೆಗಳನ್ನು ನಾನು ನಿಮಗೆ ನೀಡುತ್ತೇನೆ ಈಗ ಅದರ ಕೆಲವು ಪ್ರೇರಣೆ ಎಲೆಕ್ಟ್ರಿಕಲ್ ಎಂಜಿನಿಯರ್ಗಳು ಈಗಾಗಲೇ ಬಹಳ ಪರಿಚಿತರಾಗಿದ್ದಾರೆ ಮತ್ತು ಅದು ಪ್ರಚೋದನೆಯ ಪ್ರತಿಕ್ರಿಯೆಯ ಪರಿಕಲ್ಪನೆಯಾಗಿದೆ ಆದ್ದರಿಂದ 1 ನೇ ವರ್ಷದ ಎಂಜಿನಿಯರಿಂಗ್ ಮುಗಿದ ಪ್ರತಿಯೊಬ್ಬರಿಗೂ ನಿಮಗೆ ತಿಳಿದಿದೆ ಅದು ನಿಮಗೆ ತಿಳಿದಿರುವ ಡಬಲ್ ಇ ಇಪಿ ಅಥವಾ ಸಿಂಗಲ್ಸ್ ಮತ್ತು ಸಿಸ್ಟಮ್ಗಳನ್ನು ನೋಡಿದ್ದೀರಿ ಆದ್ದರಿಂದ ಇಲ್ಲಿ ಕಲ್ಪನೆ ಏನು ನಾನು ಕೆಲವು LTI ವ್ಯವಸ್ಥೆಯ ಮೂಲಕ ಸಿಗ್ನಲ್ x ಅನ್ನು ಕಳುಹಿಸುತ್ತೇನೆ ಮತ್ತು LTI ವ್ಯವಸ್ಥೆಯು ಯಾವುದರಿಂದ ನಿರೂಪಿಸಲ್ಪಟ್ಟಿದೆ ಎಂದು ನಾನು ಹೇಳುತ್ತೇನೆ ಯಾವುದೇ ಪ್ರಚೋದನೆಯ ಪ್ರತಿಕ್ರಿಯೆ h ಸರಿ ಆದ್ದರಿಂದ ಇದು LTI ಸರಿ ಲೀನಿಯರ್ ಟೈಮ್ ಅಸ್ಥಿರ ವ್ಯವಸ್ಥೆ ಎಂದು ನಾವು ಭಾವಿಸುತ್ತೇವೆ ಸಮಯ ಡೊಮೇನ್ನಲ್ಲಿ x ಮತ್ತು h ವಿಷಯದಲ್ಲಿ ನಾನು y ಅನ್ನು ವ್ಯಕ್ತಪಡಿಸಲು ಬಯಸಿದರೆ ನಾವು ಸಮಯ ಡೊಮೇನ್ನಲ್ಲಿ ಪ್ರತಿಕ್ರಿಯೆಯನ್ನು ಹೇಗೆ ನಿರೂಪಿಸುತ್ತೇವೆ ವಿದ್ಯಾರ್ಥಿ ಕನ್ವೋಲೂಷನ್ ಒಂದು ಕನ್ವಿಲ್ಯೂಷನ್ ಸರಿಯಾಗಿದ್ದರೆ ನಾನು ಅದನ್ನು ಸಮಯದ ಡೊಮೇನ್ನಲ್ಲಿ ಬರೆಯುತ್ತೇನೆ ನಾನು ಇದನ್ನು y ಎಂದು ಬರೆಯುತ್ತೇನೆ x ಮತ್ತು h ನ ಕನ್ವಿಲೇಶನ್ ಗೆ ಸಮನಾಗಿರುತ್ತದೆ ಸಮಯದ ಡೊಮೇನ್ ಮತ್ತು ಕನ್ವಿಲ್ಯೂಷನ್ ನಲ್ಲಿ ಕೆಲಸ ಮಾಡುವುದು ಸ್ವಲ್ಪ ಹೆಚ್ಚು ನೋವಿನಿಂದ ಕೂಡಿದೆ ಎಂದು ನಿಮ್ಮೆಲ್ಲರಿಗೂ ಈಗ ತಿಳಿಯುತ್ತದೆ ಆದ್ದರಿಂದ ಅದನ್ನು ನಿರ್ವಹಿಸಲು ಹೆಚ್ಚು ಅನುಕೂಲಕರ ಮಾರ್ಗವೆಂದರೆ ಆವರ್ತನ ಡೊಮೇನ್ ಆದ್ದರಿಂದ ಆವರ್ತನ ಡೊಮೇನ್ನಲ್ಲಿ ಕನ್ವಿಲ್ಯೂಷನ್ ಆಗುತ್ತದೆಯೇ ವಿದ್ಯಾರ್ಥಿ ಪ್ರೊಡಕ್ಟ ಪ್ರೊಡಕ್ಟ ಸರಿ ಆದ್ದರಿಂದ ಇದು ಆಗುತ್ತದೆ ಆದ್ದರಿಂದ ಯಾವುದೇ ವ್ಯವಸ್ಥೆಯನ್ನು ನೀಡಿದರೆ ನಮ್ಮ ಮೊದಲ ಉದ್ದೇಶವೆಂದರೆ ವ್ಯವಸ್ಥೆಯನ್ನು ನಿರೂಪಿಸಲು ನನಗೆ ಅವಕಾಶ ಮಾಡಿಕೊಡಿ ಎಂದರೆ ನನಗೆ h ಅನ್ನು ಕಂಡು ಹಿಡಿಯುವದು LTI ಸಿಸ್ಟಮ್ನ ಜೀವನಕ್ಕಾಗಿ ನಾನು h ಅನ್ನು ಕಂಡುಕೊಂಡ ನಂತರ ತುಂಬಾ ಸುಲಭವಾಗುತ್ತದೆ ಏಕೆಂದರೆ ಪ್ರತಿಕ್ರಿಯೆಯನ್ನು ಸರಿಯಾಗಿ ಪಡೆಯಲು ನಾನು ಸಮಯ ಡೊಮೇನ್ ಆವೃತ್ತಿ ಅಥವಾ ಆವರ್ತನ ಡೊಮೇನ್ ಆವೃತ್ತಿಯನ್ನು ಮಾಡುತ್ತೇನೆ ಆದ್ದರಿಂದ ನಾನು h ಅನ್ನು ಹೇಗೆ ಲೆಕ್ಕ ಹಾಕುತ್ತೇನೆ ಎಂಬುದು ಪ್ರಶ್ನೆ ವ್ಯವಸ್ಥೆಯ ಪ್ರಚೋದನೆಯ ಪ್ರತಿಕ್ರಿಯೆಯನ್ನು ಲೆಕ್ಕಾಚಾರ ಮಾಡಲು ನೀವು ಯಾವ ರೀತಿಯ ವಿಧಾನವನ್ನು ಅನುಸರಿಸುತ್ತೀರಿ ವಿದ್ಯಾರ್ಥಿ ಸರಿ ವಿದ್ಯಾರ್ಥಿ ಮತ್ತು ವಿಲೋಮವನ್ನು ತೆಗೆದುಕೊಳ್ಳಿ ಮತ್ತು ಇನ್ವರ್ಸ್ ಫೋರಿಯರ್ ರೂಪಾಂತರವನ್ನು ತೆಗೆದುಕೊಳ್ಳಿ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಮೊದಲು ಮಾಡುತ್ತೇವೆ ನಾವು ತಿಳಿದಿರುವ ಇನ್ಪುಟ್ಗಾಗಿ ಲೆಕ್ಕ ಹಾಕುತ್ತೇವೆ ಮತ್ತು ಎರಡನೆಯದು ಇನ್ವರ್ಸ್ ಫೋರಿಯರ್ ರೂಪಾಂತರವನ್ನು ಸರಿಯಾಗಿ ಮಾಡುತ್ತದೆ ಆದ್ದರಿಂದ ಅದು Hωಅನ್ನು hಗೆ ತೆಗೆದುಕೊಳ್ಳುತ್ತದೆ ಅಥವಾ ನನ್ನ ಎಲ್ಲಾ ಲೆಕ್ಕಾಚಾರಗಳನ್ನು ಆವರ್ತನ ಡೊಮೇನ್ನಲ್ಲಿ ಮಾಡಲು ಹೋದರೆ ನಾನು ಒಮೆಗಾ ಡೊಮೇನ್ನಲ್ಲಿಯೇ ಉಳಿಯಬಹುದು ಈಗ ನಾನು ಲೆಕ್ಕಹಾಕಲು ಬಯಸುವ ಮುಖ್ಯ ವಿಷಯ ಇದು ಆದ್ದರಿಂದ ಏನಾಗುತ್ತದೆ ನಾನು ಯಾವುದೇ ಹೆಚ್ಚುವರಿ ಲೆಕ್ಕಾಚಾರಗಳನ್ನು ಮಾಡಲು ಬಯಸದಿದ್ದರೆ ನನ್ನ ಔಟ್ ಪುಟ್ ಸ್ವತಃ ಪ್ರಚೋದನೆಯ ಪ್ರತಿಕ್ರಿಯೆ ಎಂದು ನಾನು ಹೇಳಿದ ವ್ಯವಸ್ಥೆಗಳಿಗೆ ಸ್ವಲ್ಪ ಇನ್ಪುಟ್ ನೀಡಲು ಬಯಸುತ್ತೇನೆ ಆದ್ದರಿಂದ ಈ ಸಮೀಕರಣವನ್ನು ನೋಡುವುದರಿಂದ ನ್ನೆ ನೀವು ಸರಳಾವಾಗಿ ಯೋಚಿಸಬಹುದು ವಿದ್ಯಾರ್ಥಿ ಡೆಲ್ಟಾ ಕಾರ್ಯ ವಿದ್ಯಾರ್ಥಿ 1 1 ಸರಿ ಮತ್ತು ಆದ್ದರಿಂದ 1 ಕ್ಕೆ ಸಮನಾಗಿದ್ದರೆ ಸಿಸ್ಟಮ್ ಔಟ್ ಪುಟ್ನಿಂದ ನಾನು ಪಡೆಯುವ ಯಾವುದಾದರೂ ಅದು ಸಮಾನವಾಗಿರುತ್ತದೆ ಈಗ ಇದಕ್ಕೆ ಅನುಗುಣವಾದ x ಏನು ಇದು ಡೆಲ್ಟಾ ಕಾರ್ಯವಾಗಿದೆ ಆದ್ದರಿಂದ ನಾನು ಈ ಕಾರ್ಯವನ್ನು ಇಲ್ಲಿಗೆ ಸೇರಿಸಿದರೆ ಡೆಲ್ಟಾ ಕಾರ್ಯದ ಸ್ಥಳವನ್ನು ಅವಿಭಾಜ್ಯದಲ್ಲಿ ಸೇರಿಸಲಾಗಿದೆ ಮತ್ತು ನಾನು 1 ಸಮನಾಗಿ ಪಡೆಯಲಿದ್ದೇನೆ ಆದ್ದರಿಂದ ಇದರ ಪರಿಣಾಮವಾಗಿ ನಾನು ಪಡೆದ ಯಾವುದೇ Y ಅನ್ನು ನಾನು ಪ್ರಚೋದನೆಯ ಪ್ರತಿಕ್ರಿಯೆ ಎಂದು ಕರೆಯುತ್ತೇನೆ ಆದ್ದರಿಂದ ಔಟ್ ಪುಟ್ ನನ್ನ ಪ್ರಚೋದನೆಯ ಪ್ರತಿಕ್ರಿಯೆಯಾಗಿ ನಾನು ಪಡೆಯುವ ಯಾವುದೇ ವ್ಯವಸ್ಥೆಗೆ ಇದು ಬಹಳ ಪರಿಚಿತವಾದ ಯುನಿಟ್ ಪ್ರಚೋದನೆಯಾಗಿದೆ ಅದೇ ಕಲ್ಪನೆಯನ್ನು ಬೇರೆ ಹೆಸರಿನಿಂದ ಕರೆಯಲಾಗುತ್ತಿದೆ ಅದೇ ಗ್ರೀನ್ಸ್ ಫಂಕ್ಷನ್ ಸಮಯ ಮತ್ತು ಆವರ್ತನದಲ್ಲಿ ನಾನು ಕೆಲಸ ಮಾಡಿದ ಸಂಕೇತಗಳಲ್ಲಿ ನಿಖರವಾಗಿ ಅದೇ ಪರಿಕಲ್ಪನೆ ಈಗ ನಾನು ಬಾಹ್ಯಾಕಾಶ ಮತ್ತು ಪ್ರಾದೇಶಿಕ ಆವರ್ತನದಲ್ಲಿ ಕೆಲಸ ಮಾಡುತ್ತೇನೆ ಆದ್ದರಿಂದ ಅದರಲ್ಲಿ ಸ್ವಲ್ಪ ವ್ಯತ್ಯಾಸವಿದೆ ಆದ್ದರಿಂದ ಈ ಗ್ರೀನ್ನ ಕಾರ್ಯವು ಪ್ರಚೋದನೆಯ ಪ್ರತಿಕ್ರಿಯೆಯು ಒಂದೇ ಆಗಿರುತ್ತದೆ ಬಾಹ್ಯಾಕಾಶದಲ್ಲಿ ಇದನ್ನು ಸಾಮಾನ್ಯೀಕರಿಸುವುದು ನಾನು ಒಂದು ಆಯಾಮ ಎರಡು ಆಯಾಮದ ಬಹು ಆಯಾಮಗಳೆಂದು ಮಾತನಾಡಬಲ್ಲೆ ಆದ್ದರಿಂದ ಇದು ಅನೇಕ ಆಯಾಮಗಳಿಗೆ ಅನುಗುಣವಾದ ಪ್ರಚೋದನೆಯ ಪ್ರತಿಕ್ರಿಯೆಯಾಗಿರುತ್ತದೆ ಅದು ಒಂದೇ ಕಲ್ಪನೆ ಈಗ ನಾವು ಮೇಲ್ಮೈ ಅವಿಭಾಜ್ಯ ಸೂತ್ರೀಕರಣವನ್ನು ನೋಡಿದಾಗ g ಕಾರ್ಯವನ್ನು ತಿಳಿದುಕೊಳ್ಳುವುದು ತುಂಬಾ ಉಪಯುಕ್ತವಾಗಿದೆ ಎಂದು ನೀವು ಈಗಾಗಲೇ ನೋಡಿದ್ದೀರಿ ಏಕೆಂದರೆ ಅದು ಎಲ್ಲವನ್ನು ಸರಿಯಾಗಿ ಸರಳೀಕರಿಸಲು ನಮಗೆ ಸಹಾಯ ಮಾಡಿತು ಆದ್ದರಿಂದ ನಾವು ಈಗಾಗಲೇ ತಿಳಿದಿರುವ ವಿಷಯಗಳ ಸಂಕ್ಷಿಪ್ತ ವಿಮರ್ಶೆಯನ್ನು ಮಾಡೋಣ ಆದರೆ ಸ್ವಲ್ಪ ಹೆಚ್ಚು ಔಪಚಾರಿಕ ಭಾಷೆಯಲ್ಲಿ ಆದ್ದರಿಂದ ಈ L ಒಂದು ರೀತಿಯ ಆಪರೇಟರ್ ಎಂದು ಹೇಳೋಣ ಎಂದು ನಾನು ಹೇಳಲಿದ್ದೇನೆ ಆಪರೇಟರನ ಈ ಉದಾಹರಣೆಯನ್ನು ನಮಗೆ ಹೇಳಬಹುದು ಅಥವಾ ಅದು ಆಗಿರಬಹುದು ಸಮಸ್ಯೆಯನ್ನು ಅವಲಂಬಿಸಿರುತ್ತದೆ ಅದು ಅದನ್ನು L ಮತ್ತು ಅದರ ಆಪರೇಟರ್ ಎಂದು ಕರೆಯಲು ನನಗೆ ಅವಕಾಶ ಮಾಡಿಕೊಡುತ್ತದೆ ಆದ್ದರಿಂದ ಕೆಲವು ಕಾರ್ಯಗಳು ಎಂದು ಹೇಳೋಣ ಮತ್ತು ನಾನು f ಅನ್ನು ಹೊರತೆಗೆಯುತ್ತೇನೆ ಆದ್ದರಿಂದ ಈಗ ಸಂಕೇತಗಳ ಪ್ರಕಾರವು ನಿಮಗೆ ಸ್ಪಷ್ಟವಾಗಿದೆ ಕೆಲವು ಆಪರೇಟರ್ ಕೆಲವು ಕಾರ್ಯದಲ್ಲಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಔಟ್ಪುಟ್ f ಆಗಿದೆ ವಿಶಿಷ್ಟವಾಗಿ f ನಿಮಗೆ ತಿಳಿದಿದೆ f ಎಂಬುದು ಬಲವಂತದ ಕಾರ್ಯವಾಗಿದೆ ಮತ್ತು ನಾನು ಕಂಡುಹಿಡಿಯಲು ಬಯಸುತ್ತೇನೆ ಆದ್ದರಿಂದ ಸಾಮಾನ್ಯವಾಗಿ ಇದನ್ನು ನೀಡಲಾಗುತ್ತದೆ ಬೇರೆ ಮಾರ್ಗವಾಗಿದ್ದರೆ ನನಗೆ ನೀಡಲಾಗಿದ್ದರೆ ಅದು f ನ್ನು ಲೆಕ್ಕಹಾಕುವುದು ಸರಳವಾಗಿದೆ ನಾನು ಅದರ ಮೇಲೆ ಆಪರೇಟರ್ ಅನ್ನು ಅನ್ವಯಿಸುತ್ತೇನೆ ಮತ್ತು ನಾನು f ಪಡೆಯುತ್ತೇನೆ ಆದ್ದರಿಂದ ಅದು ತುಂಬಾ ಆಸಕ್ತಿದಾಯಕವಲ್ಲ ಆಸಕ್ತಿದಾಯಕವಾದದ್ದನ್ನು f ನೀಡಲಾಗಿದೆ ಏನೆಂದು ಕಂಡುಹಿಡಿಯಿರಿ ನಾನು ಹೌದು ಅದನ್ನು ಬಯಸುತ್ತೇನೆ ವಿದ್ಯಾರ್ಥಿ L ಆಪರೇಟರ್ ಮತ್ತು ಮೊತ್ತ ಆಪರೇಟರ್ ಎಂದರೇನು L ಯಾವುದೇ ಆಪರೇಟರ್ ಜನರಲ್ ಆಗಿದ್ದು ಅದರ ನಿರ್ದಿಷ್ಟತೆಗಳಿಗೆ ನಾವು ಪ್ರವೇಶಿಸುತ್ತಿಲ್ಲ ಇಲ್ಲಿ ಯಾವುದೇ ಡಿಫರೆನ್ಷಿಯಲ್ ಆಪರೇಟರ್ನಂತಹ ಯಾವುದೇ ಆಪರೇಟರ್ ಆಗಿರಬಹುದು ಮತ್ತು ಕೆಲವು ಸ್ಥಿರಾಂಕಗಳು ಅಥವಾ ಇದು ಏನಾದರೂ ಆಗಿರಬಹುದು ಅದು ಸಾಧ್ಯವಾದಷ್ಟು ಸಾಮಾನ್ಯವಾಗಿಸುತ್ತದೆ ಆದ್ದರಿಂದ ಉದಾಹರಣೆಗೆ ಈ ರೀತಿಯ ಅವಕಾಶಗಳನ್ನು ನೋಡುವುದರಿಂದ ಇದನ್ನು ತೆಗೆದುಕೊಳ್ಳಿ ಈ ಆಪರೇಟರ್ ನಾನು ಬರೆದ ರೀತಿಯಲ್ಲಿ ಮುದ್ರಿಸದ ನಿರ್ದೇಶಾಂಕಗಳಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೀವು ಗಮನಿಸಬಹುದು ವಾಸ್ತವವಾಗಿ ಈ ಸಂಪೂರ್ಣ ಸಮೀಕರಣವು ಅದರಲ್ಲಿ ಪೂರ್ವಸಿದ್ಧತೆಯಿಲ್ಲದ ನಿರ್ದೇಶಾಂಕಗಳನ್ನು ಮಾತ್ರ ಹೊಂದಿದೆ ಆದ್ದರಿಂದ ಗ್ರೀನ್ನ ಕಾರ್ಯದ ಸಂದರ್ಭದಲ್ಲಿ ನಾನು ಅದನ್ನು ಹೊಂದಿಸುತ್ತಿದ್ದೇನೆ ಅಲ್ಲಿ ಒಂದು ಪ್ರಧಾನ ನಿರ್ದೇಶಾಂಕವು ಅವಿಭಾಜ್ಯ ನಿರ್ದೇಶಾಂಕದಲ್ಲಿ ಬರುತ್ತದೆ ಆದರೆ ನಾವು ಈಗ ಟಿಪ್ಪಣಿ ಮಾಡುತ್ತೇವೆ L ಅನ್ಪ್ರೈಮ್ಡ್ನಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಈಗ ನಾನು ಪ್ರಚೋದನೆಯ ಪ್ರತಿಕ್ರಿಯೆಯನ್ನು ಹೇಗೆ ವ್ಯಾಖ್ಯಾನಿಸುವುದು L ಭಾಷೆಯ ದೃಷ್ಟಿಯಿಂದ ನಾವು ಮೊದಲು ಹಸಿರು ಕಾರ್ಯವನ್ನು ಹೇಗೆ ವ್ಯಾಖ್ಯಾನಿಸಿದ್ದೇವೆ ನಾವು ಕೊನೆಯ ಬಾರಿಗೆ ಈ ರೀತಿಯ ಸಮೀಕರಣವನ್ನು ಹೊಂದಿದ್ದೇವೆ ಮತ್ತು ನಾವು g ಗೆ ವ್ಯಾಖ್ಯಾನವನ್ನು ಬರೆದಿದ್ದೇವೆ ಎಂಬುದನ್ನು ನೆನಪಿಡಿ ಆದ್ದರಿಂದ ನೀವು ಈಗ ಅದನ್ನು ಹೇಗೆ ಬರೆಯುತ್ತೀರಿ ಆದ್ದರಿಂದ ಕೆಲವು ಆಪರೇಟರ್ L ಕಾರ್ಯನಿರ್ವಹಿಸುತ್ತದೆ ವಿದ್ಯಾರ್ಥಿ g g g ನೆನಪಿಡಿ ನಾನು ಎರಡು ಅಸ್ಥಿರಗಳ ಕಾರ್ಯವೆಂದು ವ್ಯಾಖ್ಯಾನಿಸಿದ್ದೇನೆ ಇದನ್ನು ನಾನು ಯಾವುದಕ್ಕೆ ಸಮನಾಗಿರಬೇಕು ವಿದ್ಯಾರ್ಥಿ ಡೆಲ್ಟಾ ಡೆಲ್ಟಾ ಇದು ಗ್ರೀನ್ನ ಕಾರ್ಯದ ವ್ಯಾಖ್ಯಾನವಾಗಿದೆ ಕೊಟ್ಟಿರುವ ಇನ್ಪುಟ್ ಡೆಲ್ಟಾ ಕಾರ್ಯವಾಗಿದ್ದಾಗ ಇದು ವ್ಯವಸ್ಥೆಯ ಪ್ರತಿಕ್ರಿಯೆಯಾಗಿದೆ ನಾವು ಚರ್ಚಿಸಿದಂತೆ ಅದು ಈ ವ್ಯವಸ್ಥೆಯ ವ್ಯಾಖ್ಯಾನವಾಗಿದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇನ್ಪುಟ್ ಡೆಲ್ಟಾ ಕಾರ್ಯವಾಗಿದ್ದಾಗ ಸಿಸ್ಟಮ್ ಪ್ರತಿಕ್ರಿಯೆಯನ್ನು ಪ್ರಚೋದನೆಯ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ ಮತ್ತು ಈ ಭಾಷೆಯಲ್ಲಿ ನಾವು ಈಗ ಬಳಸುತ್ತಿರುವದು ಗ್ರೀನ್ಸ್ ಫಂಕ್ಷನ್ ಇಲ್ಲಿಯವರೆಗೆ ನಾವು ಅಲಂಕಾರಿಕ ಏನನ್ನೂ ಮಾಡಿಲ್ಲ ವ್ಯಾಖ್ಯಾನಗಳನ್ನು ಬಳಸಿದ್ದೇವೆ ನಾವು ಅದರ LTI ಅನ್ನು ಏಕೆ ಉಹಿಸುತ್ತೇವೆ ವಿದ್ಯಾರ್ಥಿ ನಾವು ಡೆಲ್ಟಾ ಎಂದು ಉಹಿಸುತ್ತಿದ್ದೇವೆ ಇದು LTI ವ್ಯವಸ್ಥೆ ಎಂದು ನಾವು ಉಹಿಸುತ್ತಿದ್ದೇವೆ ಆದ್ದರಿಂದ ಪ್ರಚೋದನೆಯ ಪ್ರತಿಕ್ರಿಯೆಯು ಡೆಲ್ಟಾ ಇನ್ಪುಟ್ಗೆ ಪ್ರತಿಕ್ರಿಯೆಯಾಗಿರುತ್ತದೆ L ಎಂಬುದು L ನ ಆಲೋಚನೆಯಂತೆ ಉದಾಹರಣೆಗೆ ಈ ರೀತಿಯಾಗಿ ವಿದ್ಯಾರ್ಥಿ ಇಲ್ಲಿಂದ ಒಂದು ಭೇದಾತ್ಮಕ ಸಮೀಕರಣ ವ್ಯವಸ್ಥೆ ವಿದ್ಯಾರ್ಥಿ ಕೆಲವು ವ್ಯವಸ್ಥೆ ನೋಡಿ ಸಮಯ 0908 ಹೌದು ಆದ್ದರಿಂದ ಒಂದು ವ್ಯವಸ್ಥೆಯನ್ನು ಭೇದಾತ್ಮಕ ಸಮೀಕರಣದ ಮೂಲಕ ನಿರೂಪಿಸಬಹುದು ಆದ್ದರಿಂದ ಹೌದು ಡೈರೆಕ್ಟ್ ಡೆಲ್ಟಾ ಒಂದು a ಇನ್ಪುಟ್ ಮತ್ತು ಅದರಂತೆ g ಸಿಸ್ಟಮ್ನ ಪ್ರತಿಕ್ರಿಯೆಯಾಗಿದೆ ಎಂದು ಯೋಚಿಸಿ ಈ ಕಾರ್ಯವು ಈ ಸಮೀಕರಣವನ್ನು ಸರಿಯಾಗಿ ಪೂರೈಸುತ್ತದೆ ಈ ಸಮೀಕರಣವನ್ನು ಪೂರೈಸುವ ಏಕೈಕ ಕಾರ್ಯವೆಂದರೆ ಪ್ರಚೋದನೆಯ ಪ್ರತಿಕ್ರಿಯೆ ಮತ್ತು ಆದ್ದರಿಂದ ಪ್ರಚೋದನೆಯ ಪ್ರತಿಕ್ರಿಯೆಯಲ್ಲಿರುವ ಹೆಸರು ಸರಿ ಆದ್ದರಿಂದ ನಾನು ಈ ವ್ಯವಸ್ಥೆಯನ್ನು ನೋಡಿದರೆ ಇದು ಇನ್ಪುಟ್ ಮತ್ತು ಇದು ಪ್ರತಿಕ್ರಿಯೆ ಸಂಕೇತವು ಸ್ವಲ್ಪ ವಿಭಿನ್ನವಾಗಿ ಕಾಣುತ್ತದೆ ಎಂದು ನನಗೆ ತಿಳಿದಿದೆ ಆದರೆ ಅದು ವಿದ್ಯಾರ್ಥಿ ಎದುರು ಹೌದು ನಾನು ಈ ಸಮಸ್ಯೆಯನ್ನು ಪರಿಹರಿಸಲು ಪ್ರಯತ್ನಿಸುತ್ತಿರುವಾಗ ಅದರ ವಿರುದ್ಧವಾದ ಅರ್ಥವನ್ನು ನಾನು ಔಪಚಾರಿಕವಾಗಿ ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಎಂದರೆ ಇದು ನನ್ನ ಉದ್ದೇಶ ಎಂದು ಕಂಡುಹಿಡಿಯಲು ನಾನು ಪ್ರಯತ್ನಿಸುತ್ತೇನೆ ಆದರೆ ನಾನು ಇದನ್ನು ಈ ಸಂಕೇತದಲ್ಲಿ ಬರೆಯುತ್ತಿದ್ದೇನೆ ಈಗ ಸರಿ ಆದರೆ ನಾನು ಈಗ ಈ ಸಂಕೇತದಲ್ಲಿ ಬರೆಯುತ್ತಿದ್ದೇನೆ ಆದ್ದರಿಂದ ನಿಮ್ಮ ಎಲ್ಲಾ ಸಂಕೇತಗಳು ಮತ್ತು ವ್ಯವಸ್ಥೆಗಳ ಅಂತಃಪ್ರಜ್ಞೆಯು ಇಲ್ಲಿ ಮುಂದಕ್ಕೆ ಸಾಗಿಸುತ್ತದೆ ಮತ್ತು ಈ ಸಮೀಕರಣವನ್ನು ನೀವು ಈಗಾಗಲೇ ಒಮ್ಮೆ ಮಾಡಿದ್ದೀರಿ ನಾವು ತರಂಗ ಸಮೀಕರಣಕ್ಕಾಗಿ ಬರೆದಾಗ ನಾವು ಹೊಂದಿದ್ದೇವೆಂದು ನೆನಪಿಡಿ ಆದ್ದರಿಂದ ನಾನು ಇಲ್ಲಿ ಮೈನಸ್ ಚಿಹ್ನೆಯನ್ನು ಹೊಂದಿಲ್ಲ ಆದ್ದರಿಂದ ಈ ಗ್ರೀನ್ನ ಕಾರ್ಯಚಟುವಟಿಕೆಯ ಸಮಾವೇಶದ ಮತ್ತೊಂದು ವಿಷಯವೆಂದರೆ ಕೆಲವು ಜನರು ಪ್ಲಸ್ನೊಂದಿಗೆ ವ್ಯಾಖ್ಯಾನಿಸುತ್ತಾರೆ ಕೆಲವು ಜನರು ಮೈನಸ್ನೊಂದಿಗೆ ವ್ಯಾಖ್ಯಾನಿಸುತ್ತಾರೆ ಈಗ ಈ ಪ್ರಚೋದನೆಯ ಪ್ರತಿಕ್ರಿಯೆ ಆದ್ದರಿಂದ ಹಿಂದಿನ ಸ್ಲೈಡ್ನಂತೆ ನಿಮಗೆ ಪ್ರಚೋದನೆಯ ಪ್ರತಿಕ್ರಿಯೆಯನ್ನು ನೀಡಿದರೆ ಇನ್ಪುಟ್ನೊಂದಿಗೆ ಕನ್ವಿಲೇಶನ್ನ h ಕೊಟ್ಟಿರುವ ಸಿಸ್ಟಮ್ ಕನ್ವಿಲೇಶನ್ನ ಪ್ರತಿಕ್ರಿಯೆಯನ್ನು ನೀವು ಹೇಗೆ ಪಡೆಯುತ್ತೀರಿ ಆದ್ದರಿಂದ ಈಗ ನನಗೆ g ನೀಡಿದರೆ ಆದ್ದರಿಂದ ಈಗ ನನಗೆ g ನೀಡಿದರೆ ನನಗೆ ಏನು ಅದು ನನ್ನ ಪ್ರಶ್ನೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಸಮೀಕರಣವನ್ನು ಔಪಚಾರಿಕವಾಗಿ ಪರಿಹರಿಸಲು ನಾನು ಬಯಸುತ್ತೇನೆ ನಾನು ಅದನ್ನು ಹೇಗೆ ಮಾಡುವುದು ಆದ್ದರಿಂದ ನಾನು ಈ ಸಮೀಕರಣವನ್ನು 1 ಎಂದು ಕರೆದರೆ ಮತ್ತು ಈ ಸಮೀಕರಣವನ್ನು 2 ಎಂದು ಕರೆದರೆ 1 ಅನ್ನು ಪರಿಹರಿಸಲು ನಾನು 2 ಅನ್ನು ಬಳಸಲು ಬಯಸುತ್ತೇನೆ ಆದ್ದರಿಂದ ಆ ಮೇಲ್ಮೈ ಅವಿಭಾಜ್ಯಕ್ಕಾಗಿ ನಾವು ಬಳಸಿದ ತಂತ್ರಗಳನ್ನು ನೀವು ನೆನಪಿಸಿಕೊಂಡರೆ ನೀವು ಏನು ಮಾಡುತ್ತೀರಿ ಗುಣಿಸಿ ವಾಸ್ತವವಾಗಿ ಈ ಉತ್ತರವು ಸರಳವಾಗಿದೆ ಆದ್ದರಿಂದ ನಾನು ಎರಡನೆಯ ಸಮೀಕರಣವನ್ನು ಯಾವುದರಿಂದ ಗುಣಿಸುತ್ತೇನೆ ವಿದ್ಯಾರ್ಥಿ ಎಫ್ ಆರ್ f ನಾನು ಎರಡನೇ ಸಮೀಕರಣವನ್ನು f ನಿಂದ ಗುಣಿಸಿದರೆ ಏಕೆ ವಿದ್ಯಾರ್ಥಿ ɸ ನ ಕಾರಣದಿಂದಾಗಿ ನೀವು ಸಂಯೋಜಿಸಿದರೆ ನೀವು ಹೊಂದಬಹುದು ನಿಖರವಾಗಿ ಅವನಿಗೆ ಸರಿಯಾದ ಆಲೋಚನೆ ಇದೆ ನಾನು f ಅನ್ನು 2 ರಿಂದ ಗುಣಿಸಿದ್ದನ್ನು ತೆಗೆದುಕೊಂಡರೆ ನಾನು ಅದನ್ನು ಯಾವುದರಿಂದ ಗುಣಿಸಬೇಕು f ನಿಂದ ಗುಣಿಸೋಣ ಎಂದು ಹೇಳುವ ಮೂಲಕ ಪ್ರಾರಂಭಿಸೋಣ ಏನಾಗುತ್ತದೆ ಅದರ ಆಪರೇಟರ್ ನೆನಪಿಡಿ ಆದ್ದರಿಂದ ನಾನು ಎಡಗೈಯಲ್ಲಿ ಗುಣಿಸುತ್ತಿದ್ದೇನೆ ಆದ್ದರಿಂದ ಬಹುಶಃ ನಾನು ಇದನ್ನು ಈ f ನಂತೆ ಸಮೀಕರಣ 2 ಕ್ಕೆ ಬರೆಯಲು ಬಿಡಬೇಕು ಆದ್ದರಿಂದ ಸರಿ ಈ f ಈ L ಮೂಲಕ ಚಲಿಸಬಹುದೇ ಇಲ್ಲ ಸರಿ ನಾನು ಸರಿ ಇದ್ದರೆ ನನಗೆ ಏನು ಬೇಕು ಆದ್ದರಿಂದ ಅವರು ಸೂಚಿಸಿದಂತೆ ಅಂತಃಪ್ರಜ್ಞೆಯೆಂದರೆ ನಾನು f ಅನ್ನು ಗುಣಿಸಿದರೆ ಮತ್ತು ಈಗ ಈ ಡೆಲ್ಟಾ ಕಾರ್ಯವನ್ನು ಎರಡೂ ಬದಿಗಳಲ್ಲಿ ಸಂಯೋಜಿಸಿದರೆ ಬಲಗೈ ಏನಾಗುತ್ತದೆ ವಿದ್ಯಾರ್ಥಿ fr ಅದು fr ಆಗುವುದಾದರೆ ನಾನು ಸಮೀಕರಣದ 1 ರ RHS ಅನ್ನು ಬಹುತೇಕ ಪಡೆಯುತ್ತೇನೆ ಆದರೆ ಎಡಗೈ ಭಾಗವು L ಅನ್ನು ಯಾವುದನ್ನಾದರೂ ಅನ್ವಯಿಸಿದಂತೆ ಕಾಣುವುದಿಲ್ಲ ಅದರ f ಯಾವುದೋ ಮೇಲೆ ಕಾರ್ಯನಿರ್ವಹಿಸುವುದರಿಂದ L ಗುಣಿಸುತ್ತದೆ ಆದ್ದರಿಂದ ನನಗೆ ಬೇಕಾದುದನ್ನು ನಾನು ನಿಖರವಾಗಿ ಪಡೆಯುತ್ತಿಲ್ಲ ಆದ್ದರಿಂದ ನಾನು ಮಾಡಬಹುದಾದ ಸಣ್ಣ ಬದಲಾವಣೆ ಇದೆಯೇ ವಿದ್ಯಾರ್ಥಿ f ಬದಲಿಗೆ fr ನಿಂದ ಗುಣಿಸಿ ಆದ್ದರಿಂದ ನಾನು ಇದನ್ನು f r ಮಾಡಿದರೆ ಈಗ L ಆಪರೇಟರ್ ಇದು ಅನ್ ಪ್ರೈಮ್ಡ ದಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ L ಸರಿಯಾದ ಮಟ್ಟಿಗೆ ಇದು ಸ್ಥಿರವಾಗಿರುತ್ತದೆ ಆದ್ದರಿಂದ ಉದಾಹರಣೆಗೆ L ನಿಮಗೆ ddrತಿಳಿದಿದೆಯೇ ನಾನು r ಅನ್ನು ಗುಣಿಸಿದರೆ r' ಗೆ r ದೊಂದಿಗೆ ಯಾವುದೇ ಸಂಬಂಧವಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ L ಈ ಆಪರೇಟರ್ನಾದ್ಯಂತ r ಎಲ್ಲಾ ರೀತಿಯಲ್ಲಿ ಚಲಿಸಬಹುದು ಆ ಸಂದರ್ಭದಲ್ಲಿ ಇದು ಆಗುತ್ತದೆ ಮತ್ತು ಈಗಲೇ ಸೂಚಿಸಿದಂತೆ ನಾನು ಅದನ್ನು ಸಂಯೋಜಿಸುತ್ತೇನೆ ಆದ್ದರಿಂದ ನಾನು ಒಂದು ಪ್ರದೇಶದ ಮೇಲೆ ಸಂಯೋಜಿಸಿದರೆ ಇಲ್ಲಿ ಮುಖ್ಯವಾದುದು ನಾನು ಯಾವ ಅಂಶವನ್ನು ಸೇರಿಸಬೇಕು ವಿದ್ಯಾರ್ಥಿ r' r r 'ಇಲ್ಲದಿದ್ದರೆ ನಾನು ಬಲಭಾಗದಲ್ಲಿ 0 ಅನ್ನು ಸಂಯೋಜಿಸುತ್ತಿದ್ದೇನೆ ಆದ್ದರಿಂದ ಇದು ಆಗುತ್ತದೆ ಮತ್ತು ನಾನು ಯಾವ ಸಮನ್ವಯವನ್ನು ಪ್ರೈಮ್ಡ್ ಅಥವಾ ಅನ್ ಪ್ರೈಮ್ಡ್ ಮೇಲೆ ಸಂಯೋಜಿಸುತ್ತಿದ್ದೇನೆ ಪ್ರೈಮ್ಡ್ ಪ್ರಾಥಮಿಕ ನಿರ್ದೇಶಾಂಕಗಳು ವಿದ್ಯಾರ್ಥಿ ಹೌದು ಸರಿ ಏಕೆಂದರೆ ವಿದ್ಯಾರ್ಥಿ ಏಕೆಂದರೆ ಒಂದು ಇರಬಹುದು ನಂತರ ಇನ್ನೊಂದು ಕಾರಣವೆಂದರೆ ಆ ಅವಿಭಾಜ್ಯ ಹಿಂದಿನ L ಅನ್ನು ನಾನು ಚಲಿಸಬಹುದು ಏಕೆಂದರೆ L ಅಪ್ರಚೋದಿತ ಭಾಗದಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಈಗ ಪ್ರೈಮ್ಡ್ ಕಕ್ಷೆಗಳ ಮೇಲೆ ಸಂಯೋಜಿಸಿ ಆದ್ದರಿಂದ ಇದು ಎಡಗೈ ಮತ್ತು ಬಲಗೈ ಆಗುತ್ತದೆ ಈಗ ನಾನು ಈ ಸಮೀಕರಣವನ್ನು ನೋಡಿದರೆ ಆದ್ದರಿಂದ ಇದನ್ನು 3 ಎಂದು ಕರೆಯೋಣ ಆದ್ದರಿಂದ 3 ಮತ್ತು 1 ಅನ್ನು ಹೋಲಿಸಿ ನೋಡಿ ಈ ಎರಡು ಸಮೀಕರಣಗಳ ಬಲಗೈ ಯಾವುದು ಅದೇ f f ರ ಎಡಗೈ L ಯಾವುದರ ಮೇಲೆ ಕಾರ್ಯನಿರ್ವಹಿಸುತ್ತದೆ L ಯಾವುದೋ ಒಂದರ ಮೇಲೆ ಕೆಲಸ ಮಾಡುತ್ತದೆ ಆದ್ದರಿಂದ ನಾನು ಈ ಇವುಗಳನ್ನು ಹೋಲಿಸಿದರೆ ನಾನು ಏನು ಹೇಳಬಲ್ಲೆ ವಿದ್ಯಾರ್ಥಿ ಆದ್ದರಿಂದ ನಾನು ಪ್ರಚೋದನೆಯ ಪ್ರತಿಕ್ರಿಯೆಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಈ ಏಕೀಕರಣವನ್ನು ನಾನು ಸರಿಯಾಗಿ ಮಾಡಿದ್ದೇನೆಂದರೆ ಈ ಏಕೀಕರಣವು ಸಂಕೇತಗಳು ಮತ್ತು ವ್ಯವಸ್ಥೆಗಳಲ್ಲಿ ನೀವು ಕನ್ವಿಲೇಶನ್ ಎಂದು ನೋಡಿದ್ದೀರಿ ಆದರೆ ಇದು ಬರೆಯುವ ಸಾಮಾನ್ಯ ಮಾರ್ಗವಾಗಿದೆ ಆದ್ದರಿಂದ ಸಿಸ್ಟಮ್ಗೆ ಇನ್ಪುಟ್ ನೀಡಿದ ಪ್ರಚೋದನೆಯ ಪ್ರತಿಕ್ರಿಯೆಯನ್ನು ನೀಡಿದರೆ ನಾನು ನಿಮಗೆ ಔಟ್ಪುಟ್ ನೀಡುತ್ತೇನೆ ಆದ್ದರಿಂದ ಎಲ್ಲಾ ಕಠಿಣ ಪರಿಶ್ರಮವು g ಅನ್ನು ಕಂಡುಹಿಡಿಯಲು ಹೋಗುತ್ತದೆ ಸಮೀಕರಣವನ್ನು ಪರಿಹರಿಸುವ g ಯನ್ನು ಕಂಡುಹಿಡಿಯಲು ಬಹಳಷ್ಟು ಕಠಿಣ ಪರಿಶ್ರಮಗಳು ಹೋಗುತ್ತವೆ ಒಮ್ಮೆ ನಾನು ಸಮೀಕರಣವನ್ನು 2 ಪರಿಹರಿಸಿದಾಗ ನನಗೆ ಯಾವುದೇ ಸಂಖ್ಯೆಯ ವಿಭಿನ್ನ ಒಳಹರಿವುಗಳನ್ನು ನೀಡಿ ನಾನು ಮಾಡಬೇಕಾಗಿರುವುದು ಈ ಅವಿಭಾಜ್ಯವನ್ನು ಮೌಲ್ಯಮಾಪನ ಮಾಡುವುದು ಆದ್ದರಿಂದ ಈ ಗ್ರೀನ್ಸ್ ಕಾರ್ಯವು LTI ವ್ಯವಸ್ಥೆಗಳಲ್ಲಿ ಪ್ರಚೋದನೆಯ ಪ್ರತಿಕ್ರಿಯೆಯಂತೆಯೇ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದು ಸಿಸ್ಟಮ್ ಅನ್ನು ಸಂಪೂರ್ಣವಾಗಿ ನಿರೂಪಿಸುತ್ತದೆ ಈ ಸಾಮಾನ್ಯ ವ್ಯುತ್ಪನ್ನದಲ್ಲಿ ನಾನು ಉಲ್ಲೇಖಿಸದ ಸಂಗತಿಯೆಂದರೆ ಈ ಗ್ರೀನ್ಸ್ ಕಾರ್ಯವು ಇದರಲ್ಲಿ ಸೂಚ್ಯವಾಗಿರುವ ಸಮಸ್ಯೆಯ ಗಡಿ ಪರಿಸ್ಥಿತಿಗಳನ್ನು ಸಹ ಪಾಲಿಸಬೇಕು ನಾವು ಸ್ಪಷ್ಟ ಉದಾಹರಣೆಗಳನ್ನು ತೆಗೆದುಕೊಂಡಾಗ ಈ ಗಡಿ ಪರಿಸ್ಥಿತಿಗಳು ಹೇಗೆ ತೃಪ್ತಿಗೊಳ್ಳುತ್ತಿವೆ ಎಂಬುದು ಸ್ಪಷ್ಟವಾಗುತ್ತದೆ